ಪ್ರತಿರೋಧ ಮತ್ತು ಇಂಡಕ್ಟನ್ಸ್ ಮುಂದುವರಿದ ಭಾಗ ಪುನಃ ನೀವು ಆ ವಿಸ್ತರಿತ ACSR ಕಂಡಕ್ಟರ್ಗಳನ್ನು ಹೆಚ್ಚುವರಿ ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಲೈನ್ನಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ವಾಹಕದ ಮೇಲ್ಮೈಯಲ್ಲಿ ಕರೋನಾ ನಷ್ಟ ಮತ್ತು ವಿದ್ಯುತ್ ಒತ್ತಡವನ್ನು ಕಡಿಮೆ ಮಾಡಲು ಒಟ್ಟಾರೆ ವಾಹಕದ ವ್ಯಾಸವನ್ನು ಹೆಚ್ಚಿಸಲು ಫಿಲ್ಲರ ಅಥವಾ ಪೇಪರ್ ಅಥವಾ ಹೆಸ್ಸಿಯಾನ್ನಂತಹ ಎಳೆಗಳ ವಿವಿಧ ಪದರಗಳ ನಡುವೆ ಬಳಸುವುದರಿಂದ ಮತ್ತು ಬಂಡಲ್ ಕಂಡಕ್ಟರ್ ಗಳನ್ನು ಸಾಮಾನ್ಯವಾಗಿ ಹೆಚ್ಚುವರಿ ಹೆಚ್ಚಿನ ವೋಲ್ಟೇಜ್ ಪ್ರಸರಣದಲ್ಲಿ ಬಳಸಲಾಗುತ್ತದೆ ಕರೋನಾ ನಷ್ಟವನ್ನು ಕಡಿಮೆ ಮಾಡಲು ಮತ್ತು ಸಂವಹನ ಸರ್ಕ್ಯೂಟ್ಗಳೊಂದಿಗೆ ರೇಡಿಯೊ ಹಸ್ತಕ್ಷೇಪವನ್ನು ಕಡಿಮೆ ಮಾಡಲು ಲೈನ್ ಇದೆ ಆದ್ದರಿಂದ ನೀವು ಕರೆಯುವುದು ಇದನ್ನೇ ವಿಸ್ತರಿತ ACSR ಕಂಡಕ್ಟರ್ ಗಳನ್ನು ನಿಮ್ಮ ಹೆಚ್ಚುವರಿ ಹೆಚ್ಚಿನ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಲೈನ್ ಗೆ ಸಹ ಬಳಸಲಾಗುತ್ತದೆ ಆದ್ದರಿಂದ ಮುಂದಿನದು ಸಂಯೋಜಿತ ಕಂಡಕ್ಟರ್ನ ಇಂಡಕ್ಟನ್ಸ್ ಫಿಗರ್ 6 ರಿಂದ ಸಿಂಗಲ್ ಫೇಸ್ ಲೈನ್ 2 ಕಾಂಪೋಸಿಟ್ ಕಂಡಕ್ಟರ್ X ಅನ್ನು ಒಳಗೊಂಡಿರುತ್ತದೆ ಎಂದು ಹೇಳುತ್ತದೆ ಇದು ನಾನು X ಕಾಂಪೋಸಿಟ್ ಕಂಡಕ್ಟರ್ ಎಂದು ಬರೆದಿದ್ದೇನೆ ಎಂದು ಭಾವಿಸೋಣ ಇಲ್ಲಿ ನೀವು ಈ ಗುಂಪಿನಲ್ಲಿ a b c d ಯಿಂದ n ವಾಹಕವನ್ನು ಹೊಂದಿರುವಿರಿ ಎಂದು ಭಾವಿಸೋಣ ಅದೇ ರೀತಿ a b c ಯಿಂದ m ಸಂಖ್ಯೆಯವರೆಗೆ ವಾಹಕವನ್ನು ಹೊಂದಿರುವಿರಿ ಎಂದು ಭಾವಿಸೋಣ ಮತ್ತು ನಾವು ಇದನ್ನು ಸಂಯೋಜಿತ ಕಂಡಕ್ಟರ್ X ಎಂದು ಕರೆಯುತ್ತೇವೆ ಮತ್ತು ಇವುಗಳು ಸಂಯೋಜಿತ ವಾಹಕಗಳನ್ನು Y ಎಂದು ಕರೆಯುತ್ತಿವೆ ನಾವು ಏನು ಮಾಡುತ್ತಿದ್ದೇವೆ ಎಂದರೆ ಈ ಎಲ್ಲಾ ಕಂಡಕ್ಟರ್ ಗಳ ತ್ರಿಜ್ಯವು ಒಂದೇ ಆಗಿರುತ್ತದೆ ಎಂದು ನೀವು ಭಾವಿಸುತ್ತೀರಿ ಆದ್ದರಿಂದ ಈ ಗುಂಪಿಗೆ ಸಂಯೋಜಿತ ಕಂಡಕ್ಟರ್ X ಆಗಿ ನಾವು ಈ ವಾಹಕದ ಈ ಗುಂಪಿನ ತ್ರಿಜ್ಯಕ್ಕೆ rx ಎಂದು ಭಾವಿಸುತ್ತೇವೆ ಇದು Y ಗುಂಪು Y ಅದೇ ರೀತಿ m ಒಂದೇ ರೀತಿಯ ವಾಹಕಗಳನ್ನು ಹೊಂದಿರುವ ಈ Y ಅದರ ತ್ರಿಜ್ಯವು ಇಲ್ಲಿ r y ಆಗಿದೆ ಮತ್ತು ಇನ್ನೊಂದು ವಿಷಯವೆಂದರೆ ಮತ್ತು ಈ ಗುಂಪು ಈ ಒಟ್ಟು ಕರೆಂಟ್ ಎಂದು ಭಾವಿಸೋಣ ಮತ್ತು ಇದರರ್ಥ ರಿಟರ್ನ್ ಕರೆಂಟ್ಗಳು I ಅಂದರೆ ಒಬ್ಬರು ಪುಟಕ್ಕೆ ಪ್ರವೇಶಿಸಿದರೆ ಇನ್ನೊಬ್ಬರು ಪುಟಕ್ಕೆ ಹೋಗುತ್ತಿದ್ದಾರೆ ಆದ್ದರಿಂದ ಈ ಒಟ್ಟು ಕರೆಂಟ್ನ್ನು ಇಲ್ಲಿ ಬರೆಯಲಾಗಿದೆ ಎಂದರೆ ಅದು ಈ ರೀತಿಯದ್ದಾಗಿದೆ ಎಂದು ಭಾವಿಸಬಾರದು ನೀವು ಈ ವಿಷಯವನ್ನು ಅರ್ಥಮಾಡಿಕೊಳ್ಳುವ ಸಲುವಾಗಿ ಹೊಂದಿದ್ದೀರಿ ಎಂದು ಭಾವಿಸೋಣ ಇದು abcn ಹೊಂದಿದ್ದರೆ ಈ ರೀತಿಯ ನಾಲ್ಕು ಕಂಡಕ್ಟರ್ ಬದಿಗಳನ್ನು ನೀವು ಹೊಂದಿದ್ದೀರಿ ಎಂದು ಭಾವಿಸೋಣ ಮತ್ತು ಇದು ಕರೆಂಟ್ I ನ ಎಲ್ಲಾ ತ್ರಿಜ್ಯವನ್ನು ಹೊಂದಿದೆ ಈ ಕಂಡಕ್ಟರ್ ನ ನೀವು ಏನೆಂದು ಕರೆಯುತ್ತೀರೋ ಅದು r x r x r x ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಒಟ್ಟು ಕರೆಂಟ್ I ಆದ್ದರಿಂದ ಪ್ರತಿ ಕಂಡಕ್ಟರ್ I n ಕರೆಂಟ್ನ್ನು ಒಯ್ಯುತ್ತದೆ ಏಕೆಂದರೆ ಅವೆಲ್ಲವೂ ಸಮಾನಾಂತರವಾಗಿರುತ್ತವೆ ಮತ್ತು ಅವೆಲ್ಲವೂ ಒಂದೇ ರೀತಿಯ ಕಂಡಕ್ಟರ್ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಪ್ರತಿ ಕಂಡಕ್ಟರ್ ಕರೆಂಟ್ I n ಅನ್ನು ಒಯ್ಯುತ್ತದೆ ಆದ್ದರಿಂದ ಇಲ್ಲಿ ಆ ಗುಂಪಿನಲ್ಲಿ ನೀವು n ಸಂಖ್ಯೆಯ ಕಂಡಕ್ಟರ್ ಗಳನ್ನು ಹೊಂದಿದ್ದೀರಿ ಅಂದರೆ ಈ ಗುಂಪಿನಲ್ಲಿ ಒಟ್ಟು ವಿದ್ಯುತ್ I ಆದರೆ ಅದರ ನಂತರ ಪ್ರತಿ ಕಂಡಕ್ಟರ್ ಲಿ ಸಮಾನವಾಗಿ ವಿಭಜಿಸಲ್ಪಟ್ಟ ನಂತರ ಪ್ರತಿ ಕಂಡಕ್ಟರ್ ನಿಜವಾಗಿ I n ಕರೆಂಟ್ ನ್ನು ಒಯ್ಯುತ್ತದೆ ಆದ್ದರಿಂದ ನಂತರ ನಾವು ಮುಂದಿನ ಪುಟವನ್ನು ನೋಡುತ್ತೇವೆ ಮತ್ತು ಇಲ್ಲಿಯೂ ಸಹ ಕರೆಂಟ್ ಅಧಿಕವಾಗಿದ್ದರೆ ಅದರ ಹಿಂತಿರುಗುವ ಮಾರ್ಗವಾಗಿದೆ ಆದ್ದರಿಂದ ಈ ಕರೆಂಟ್ ಪಾಸಿಟಿವ್ ಆಗಿದ್ದರೆ ಈ ಕರೆಂಟ್ I II ಆಗಿರುತ್ತದೆ I ಮತ್ತು ಪ್ರತಿ ಕರೆಂಟ್ ಹಿಂತಿರುಗುವ I m ಏಕೆಂದರೆ ಇಲ್ಲಿ ನೀವು m ಸಂಖ್ಯೆಯ ಕಂಡಕ್ಟರ್ ಗಳನ್ನು ಹೊಂದಿದ್ದೀರಿ ಆದ್ದರಿಂದ ಕರೆಂಟ್ ಉಪ ವಾಹಕಗಳ ನಡುವೆ ಸಮಾನವಾಗಿ ವಿಂಗಡಿಸಲಾಗಿದೆ ಎಂದು ನಾವು ಭಾವಿಸಿದ್ದೇವೆ ಆದ್ದರಿಂದ ಕರೆಂಟ್ I m ಅನ್ನು ಹೊತ್ತಿರುವ X ನ c ಉಪ ವಾಹಕ ಮತ್ತು Y ಯ ಪ್ರತಿ ಉಪ ವಾಹಕಕ್ಕೆ ಕರೆಂಟ್ ಗಳನ್ನು ಹೊತ್ತೊಯ್ಯುತ್ತಿದ್ದೇನೆ ಎಂದು ಹೇಳಿದ್ದೇನೆ I m ಚಿಹ್ನೆ ಇದು ಹಿಂತಿರುಗುವ ಮಾರ್ಗವಾಗಿದೆ ಅದಕ್ಕಾಗಿಯೇ I m ಈಗ ನಾವು ಈ 46 ಸಮೀಕರಣವನ್ನು ಬಳಸುತ್ತೇವೆ ಈಗ ಈ 46 ಸಮೀಕರಣ ಸಂಖ್ಯೆ ಈ ಸಮೀಕರಣವು ಸಾಮಾನ್ಯೀಕರಿಸಿದ ನಂತರ ಈ ಸಮೀಕರಣವನ್ನು ನಾವು ಬಳಸುತ್ತೇವೆ ಆದ್ದರಿಂದ ಸಮೀಕರಣ 46 ಅನ್ನು ಉಪ ವಾಹಕ a ಗೆ ಅನ್ವಯಿಸುವುದು ಅಂದರೆ ಈ ಕಂಡಕ್ಟರ್ 'a' ಆದ್ದರಿಂದ ಅನೇಕ ಕಂಡಕ್ಟರ್ಗಳು ಇಲ್ಲಿದ್ದಾವೆ ನಾವು a ಗಾಗಿ ಸಮೀಕರಿಸುತ್ತಿದ್ದೇವೆ ಈ ಕಂಡಕ್ಟರ್ a' ಕಂಡಕ್ಟರ್ ಆದ್ದರಿಂದ ನಾವು ಈ ಸೂತ್ರವನ್ನು ಬಳಸಿದರೆ ನೀವು ನೋಡುತ್ತೀರಿ ʎa ನಾವು ಈಗ ಕಂಡಕ್ಟರ್ a ʎa ಬದಲಿಗೆ 0 4605 ಕರೆಂಟ್ಗೆ ಸಮನಾಗಿರುತ್ತದೆ ಬದಲಿಗೆ I n ಪ್ರತಿ ಕಂಡಕ್ಟರ್ I n ನ್ನು ಒಯ್ಯುತ್ತದೆ ಆದ್ದರಿಂದ I n ನಂತರ ನಿಮ್ಮ ಲಾಗ್ 1 r x ಏಕೆಂದರೆ r x ಗುಂಪಿನ X ಲ್ಲಿರುವ ಉಪ ವಾಹಕದ ತ್ರಿಜ್ಯವಾಗಿದೆ ಆದ್ದರಿಂದ rx ಜೊತೆಗೆ ಎಲ್ಲಾ ದೂರಗಳ ಲಾಗ್ log 1 D a b ಇಲ್ಲಿ ಇದನ್ನು ಸಾಮಾನ್ಯ 1 j 1 ರಿಂದ n ಮತ್ತು j ≠ I j log 1 D i j ಸಾಮಾನ್ಯ ವಿಷಯಕ್ಕೆ ನೀಡಲಾಗಿದೆ ಆದರೆ i j ಎಲ್ಲವನ್ನೂ abcm ಗೆ ಬದಲಾಯಿಸಬಹುದು ಆದ್ದರಿಂದ ಇದನ್ನು ನಾವು ಲಾಗ್ 1 Dab ಬರೆಯಬಹುದು ಅಂದರೆ ಈ ಗುಂಪಿನೊಳಗೆ ಈ ಅಂತರ D a b ನಂತರ log 1 D a c log 1 a b a c ನಂತರ log 1D a d ವರೆಗೆ log 1 D a n ವರೆಗೆ log ಮಾಡಿ ಮೊದಲ ಹೆಜ್ಜೆ ಮೊದಲು ಈ ವಿಷಯ ಎಲ್ಲಾ a ನಿಂದ ಉಪ ಕಂಡಕ್ಟರ್ a ನಿಂದ ಈ ಗುಂಪಿನಲ್ಲಿರುವ ಎಲ್ಲಾ ಇತರ ಉಪ ಕಂಡಕ್ಟರ್ ಗಳಿಗೆ log 1D a b log 1 D a c log 1 D a c log 1 D n ಆದ್ದರಿಂದ ಇದು ಮೊದಲನೆಯದು ಅಥವಾ ಅದರೊಳಗೆ a to b a to c a to d a to n ಈ ಸೂತ್ರವನ್ನು ಬಳಸಿ ಎಲ್ಲಾ ದೂರವನ್ನು ಸರಿಯಾಗಿ ಈ ಸೂತ್ರವನ್ನು ಮಾತ್ರ ಬಳಸಿ ಈಗ ಮುಂದಿನದು ಈ ರಿಟರ್ನ್ ಪಾಥ್n ಕೂಡ ಇದೆಯೇ ಈ ಕರೆಂಟ್ I m ಮುಂದಿನದು ಆದ್ದರಿಂದ ಇದು ಗುಂಪಿನೊಳಗೆ ಗುಂಪಿನ ನಡುವೆ ಇರುತ್ತದೆ ಆದ್ದರಿಂದ ಮೊದಲ ಅವಧಿಯು ಈ ಎರಡನೆಯ ಪದದಂತೆಯೇ ಇರುತ್ತದೆ ಇದು ಕೇವಲ D aa ab ac am ವರೆಗಿನ ಮತ್ತು ಮೈನಸ್ ಚಿಹ್ನೆ ಏಕೆಂದರೆ ಇದು ಹಿಂತಿರುಗುವ ಮಾರ್ಗವಾಗಿದೆ ಆದ್ದರಿಂದ ಇದು ಈ ನಿರ್ದಿಷ್ಟ ಸಮೀಕರಣದ ವಿಸ್ತರಣೆಯಾಗಿದೆ ಆದ್ದರಿಂದ ನೀವು ತುಂಬಾ ಸರಳವಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ವಾಸ್ತವವಾಗಿ ಇದು ಒಳಬರುವ ಇನ್ನೊಂದು ಹೊರಹೋಗುವ ರಿಟರ್ನ್ ಮಾರ್ಗವಾಗಿದೆ ನೀವು ಅಲ್ಲಿ n ಸಂಖ್ಯೆಯ ಕಂಡಕ್ಟರ್ ಗಳನ್ನು ಹೊಂದಿದ್ದೀರಿ ಆದರೆ n m ಆಗಿದ್ದರೆ ವಿಭಿನ್ನ ಸಮಸ್ಯೆ ಆದರೆ ಈ ಪದವು ಹಾಗೆಯೇ ಉಳಿಯುತ್ತದೆ ಇದು ಗುಂಪಿನೊಳಗೆ ಇದೆ ಇದು ಗುಂಪಿನ ನಡುವೆ ಗುಂಪುಗಳ ನಡುವಿನ ಅಂತರವಾಗಿದೆ ಆದ್ದರಿಂದ ಈಗ ನಾವು ಈ ಸಮೀಕರಣವನ್ನು ಸರಳಗೊಳಿಸುತ್ತೇವೆ ಆದ್ದರಿಂದ ಮತ್ತು ಮುಂದೆ ಈಗ ಇದು ಆದ್ದರಿಂದ ಈ 1 D a ನಾವು Da 1 D ab ಅನ್ನು ಮಾಡಿದ್ದೇವೆ D ab ಆದ್ದರಿಂದ ಮುಂದೆ ಈ 2 0 4605 I ಈ 1n ಇಲ್ಲಿದೆ ಎಂದು ಬರೆಯಬಹುದು ಇಲ್ಲಿ 1 n ಇಲ್ಲಿದೆ ಆದ್ದರಿಂದ ಈ ಎಲ್ಲಾ ವಿಷಯ ಮತ್ತು ಈ ಶಕ್ತಿಯನ್ನು ಪವರ್ 1 n ಗೆ ಲಾಗ್ ಮಾಡಿ ಅದೇ ರೀತಿ ಇದು ಅರ್ಥವಾಗುವಂತಹದ್ದಾಗಿದೆ ಎಂದು ನಾನು ಭಾವಿಸುತ್ತೇನೆ ಈಗ ಆದ್ದರಿಂದ ಉಪ ಕಂಡಕ್ಟರ್ a ನ ಇಂಡಕ್ಟನ್ಸ್ ಆ ಫ್ಲಕ್ಸ್ ಲಿಂಕ್ಗಳು ಇದು ಸಮೀಕರಣ 50 ಈಗ ಸಂಯೋಜಿತ ಕಂಡಕ್ಟರ್ ನ ಯಾವುದೇ ಒಂದು ಉಪ ಕಂಡಕ್ಟರ್ನ ಸರಾಸರಿ ಇಂಡಕ್ಟನ್ಸ್ ಒಂದು X ಅನ್ನು L ಸರಾಸರಿಯಾಗಿ ನೀಡಬಹುದು La Lb Lnn ಇದು ಸಮೀಕರಣ 51 ಮತ್ತು ಕಂಡಕ್ಟರ್ h ಸಂಯೋಜನೆಗೊಂಡಿರುವುದರಿಂದ n ಉಪ ವಾಹಕಗಳ ವಿದ್ಯುನ್ಮಾನ ಸಮಾನಾಂತರದಲ್ಲಿ ಇಂಡಕ್ಟನ್ಸ್ L ಸರಾಸರಿ n ಯಿಂದ ಕಲ್ಪನೆಯು ಈ ರೀತಿಯದ್ದಾಗಿದೆ ಎಂದು ತಿಳಿಯಿರಿ ನೀವು ಯಾವುದೇ ಉಪ ವಾಹಕದ ಸರಾಸರಿ ಇಂಡಕ್ಟನ್ಸ್ ಅನ್ನು ಹೊಂದಿರುವಿರಿ ಎಂದು ಊಹಿಸಿಕೊಳ್ಳಿ ಇದು ಯಾವುದೇ ಉಪ ವಾಹಕದ ಸರಾಸರಿ ಇಂಡಕ್ಟನ್ಸ್ ಆಗಿದೆ ಮತ್ತು ನೀವು ಅನೇಕ ವಿಷಯಗಳನ್ನು ಹೊಂದಿದ್ದರೆ ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಅನೇಕ ವಿಷಯಗಳು ಸಮಾನಾಂತರವಾಗಿರುತ್ತವೆ ಎಲ್ಲದರಲ್ಲೂ n n n ವರೆಗೆ L ಸರಾಸರಿ L ಸರಾಸರಿ ನಂತರ L ಸರಾಸರಿ L ಸರಾಸರಿ ಎಲ್ಲವೂ L ಸರಾಸರಿ ಆಗಿರುತ್ತದೆ ನಂತರ ಅವುಗಳು ಸಮಾನವಾಗಿರುತ್ತದೆ ನಂತರ L ಸರಾಸರಿ n ಆದ್ದರಿಂದ ಎಲ್ಲಾ ವಿದ್ಯುತ್ ಸಮಾನಾಂತರವಾಗಿದೆ ಆದ್ದರಿಂದ L ಸರಾಸರಿಯು ನಿಮ್ಮ ಒಟ್ಟು ಮೊತ್ತವಾಗಿರುತ್ತದೆ ಅಂದರೆ L ಸರಾಸರಿಯನ್ನು ನಾವು ಮೊದಲು ಪಡೆದುಕೊಂಡಿದ್ದೇವೆ ನಂತರ ಒಟ್ಟು ಇದು ಸಂಯೋಜಿತ X ಆ ಕಂಡಕ್ಟರ್ ಗುಂಪು x ಆಗಿದೆ ಆದ್ದರಿಂದ ಅದು L ಸರಾಸರಿ n L ಸರಾಸರಿ n ಸರಿ ಏಕೆಂದರೆ ಪ್ರತಿಯೊಬ್ಬರೂ ಸರಾಸರಿ ಇಂಡಕ್ಟನ್ಸ್ L ಸರಾಸರಿಯನ್ನು ಹೊಂದಿದ್ದೇವೆ ಏಕೆಂದರೆ ನಾವು ಇಲ್ಲಿ L aL b ಅನ್ನು L n n ವರೆಗೆ ಲೆಕ್ಕಾಚಾರ ಮಾಡುತ್ತೇವೆ ಏಕೆಂದರೆ X n ಗುಂಪಿನಲ್ಲಿ ವಾಹಕಗಳ ಸಂಖ್ಯೆ ಇರುತ್ತದೆ ಆದ್ದರಿಂದ ಮತ್ತು ಎಲ್ಲಾ ಕಂಡಕ್ಟರ್ಗಳು ವಿದ್ಯುನ್ಮಾನವಾಗಿ ಸಮಾನಾಂತರದಲ್ಲಿವೆ ಎಂದು ನಾನು ನಿಮಗೆ ತೋರಿಸಿದ್ದೇನೆ ಎಲ್ಲಾ ಕಂಡಕ್ಟರ್ಗಳು ಸಮಾನಾಂತರವಾಗಿ ಸರಿಯಾಗಿವೆ ಎಂದು ನಾನು ತೋರಿಸಿದೆ ಒಟ್ಟು ಕರೆಂಟ್ I ಕಂಡಕ್ಟರ್ ಕರೆಂಟ್ I n ಅನ್ನು ಒಯ್ಯುತ್ತದೆ ಎಂದು ಊಹಿಸುತ್ತದೆ ಆದ್ದರಿಂದ ಈ L X ಗುಂಪಿಗೆ ಸಮನಾಗಿರುತ್ತದೆ ನಿಮ್ಮ ಆ ಉಪ ವಾಹಕ X n ಉಪ ವಾಹಕಗಳಿಂದ ವಿದ್ಯುನ್ಮಾನವಾಗಿ ಸಮಾನಾಂತರವಾಗಿ ಅದರ ಇಂಡಕ್ಟನ್ಸ್ ಅನ್ನು ಸಂಯೋಜಿಸಲಾಗಿದೆ ಅಂದರೆ ನೀವು ಗುಂಪು X ಎಂದು ಕರೆಯುವ ಇಂಡಕ್ಟನ್ಸ್ಸ್ ಸಮೀಕರಣ ೫೫ ರಲ್ಲಿ La Lb Lc ಮತ್ತು L n ಮೌಲ್ಯವನ್ನು ಬದಲಿಸೋಣ ನಾವು La ಅನ್ನು ಮಾತ್ರ ಲೆಕ್ಕಾಚಾರ ಮಾಡಿದ್ದೇವೆ ಆದ್ದರಿಂದ ನೀವು ಇದನ್ನು ಬರೆದರೆ La Lb Lc ಎಲ್ಲಾ ರೀತಿಯ ಲೆಕ್ಕಾಚಾರ ಮಾಡಿದರೆ ಅದನ್ನು ಇಲ್ಲಿ ಮಾತ್ರ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಈ ರೀತಿ Lb Lc ಮಾಡಲು ಸಾಧ್ಯವಾದರೆ ನೀವು ಸಮೀಕರಣ 52 ರಲ್ಲಿ La Lb Lc ನ ಎಲ್ಲಾ ಮೌಲ್ಯಗಳನ್ನು ಬದಲಿಸಿದರೆ ಅಂದರೆ ಈ ಸಮೀಕರಣದಲ್ಲಿ ನೀವು La Lb Lc ಅನ್ನು ಬದಲಿಸಿದರೆ ನೆನಪಿಟ್ಟುಕೊಳ್ಳಲು ಈ ಸಮೀಕರಣದಲ್ಲಿ ನೀವು ಈ ಪದಕ್ಕೆ n ನ ಕಾರ್ಯವನ್ನು ಬದಲಾಯಿಸುತ್ತೀರಿ ಆದ್ದರಿಂದ ನೀವು ಇಲ್ಲಿ ಬದಲಿಯಾಗಿ ಸಲ್ಲಿಸಿದ ತಕ್ಷಣ n ಎಲ್ಲೆಡೆ ಇರುತ್ತದೆ La Lb Lc ಒಂದು n ಇಲ್ಲಿ ರದ್ದುಗೊಳ್ಳುತ್ತದೆ ಕೇವಲ ಒಂದು n ಮಾತ್ರ ಉಳಿಯುತ್ತದೆ n 2 ಅಲ್ಲ n ಮಾತ್ರ ಸರಿಯಾಗಿ ಉಳಿಯುತ್ತದೆ ಆದ್ದರಿಂದ ನೀವು ಈ ಸಮೀಕರಣವನ್ನು ಪರ್ಯಾಯವಾಗಿ ಎಂದು ಬರೆಯಬಹುದು ಅದು ಯಾವುದು ಎಂದು ನಾನು ವ್ಯಾಖ್ಯಾನಿಸುತ್ತೇನೆ ಆದ್ದರಿಂದ ಮತ್ತು ನೀವು ಪರ್ಯಾಯವಾಗಿ ಈ ಎಲ್ಲಾ La Lb Lc n ನ ಎಲ್ಲಾ ಕಾರ್ಯ ಅಂದರೆ ಅದು n2 ಆಗಿರುವುದಿಲ್ಲ ಏಕೆಂದರೆ 1 n ರದ್ದಾಗುತ್ತದೆ n ಮಾತ್ರ ಇರುತ್ತದೆ ಆ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಆಗ ಇದು ಇತರ ಗುಂಪಿನ ಎಲ್ಲಾ ಪರಸ್ಪರ ಅಂತರಗಳಿಗೆ ಉಪ ಕಂಡಕ್ಟರ್ a ಆಗಿದೆ ಅದೇ ರೀತಿ ಸಬ್ ಕಂಡಕ್ಟರ್ಗೆ X ಗುಂಪಿನಲ್ಲಿರುವ ನಿಮ್ಮ b ಎಂಬುದು Y ಗುಂಪಿನಲ್ಲಿರುವ ಎಲ್ಲಾ ಕಂಡಕ್ಟರ್ಗಳಿಗೆ ಇರುವ ಅಂತರಕ್ಕೆ ಅಂದರೆ ba bb ಮತ್ತು ಹೀಗೆ ಏಕೆಂದರೆ 1 n ನಾವು ಇದನ್ನು ಕಂಡುಹಿಡಿಯಲು ಪ್ರಯತ್ನಿಸಿದಾಗ n ಮಾತ್ರ ಇರುತ್ತದೆ ಎಂದು ನಾನು ನಿಮಗೆ ಹೇಳಿದ್ದೇನೆ ಇದೆಲ್ಲವನ್ನೂ ನೀವು ಮಾಡಿದರೆ ಅದು n 1 ಆಗಿದೆ L ಅನ್ನು ರದ್ದುಗೊಳಿಸಲಾಗುತ್ತದೆ ಒಂದು n ಇರುತ್ತದೆ ಆದ್ದರಿಂದ ಅದಕ್ಕೇ ಮೊದಲು ಅದು 1 n ಆಗಿತ್ತು ಈಗ ಅದು ನಿಮ್ಮ 1 n × 1 m × 1 n ನಿಂದ ಗುಣಿಸಲ್ಪಡುತ್ತದೆ ಅದು 1n m ಆಗಿರುತ್ತದೆ ಅದು 1 m n ಆಗಿರುತ್ತದೆ ನೀವೇ ಪ್ರಯತ್ನಿಸಿ ಅದೇ ರೀತಿ ಗುಂಪಿನೊಳಗೆ D aa D ab Dan ಮತ್ತು ಮತ್ತಷ್ಟು ಸಬ್ ಕಂಡಕ್ಟರ್ a ಎಲ್ಲದಕ್ಕೂ ಇರುವ ಅಂತರವು ಗುಂಪಿನಲ್ಲಿರುವ ಅಂತರವನ್ನು X rt aa ab ಎಂದು ಹೇಳಿ ಅದೇ ರೀತಿ ವರೆಗಿನ ಎಲ್ಲಾ ಉತ್ಪನ್ನವು 1n 2 ಆಗಿರುತ್ತದೆ ಏಕೆಂದರೆ ಇಲ್ಲಿ ಅದು 1 m ಆಗಿತ್ತು ಏಕೆಂದರೆ ಇನ್ನೊಂದು L x ನ ಈ ಅಭಿವ್ಯಕ್ತಿಯನ್ನು ಕಂಡುಹಿಡಿಯಲು ನಿಮ್ಮ L x ಅನ್ನು ಕಂಡುಹಿಡಿಯಲು ಒಂದು L ಇರುತ್ತದೆ ಆದ್ದರಿಂದ ಅದು 1 n ಗೆ ಹೋಗುತ್ತದೆ ನೀವು ಸರಾಸರಿ 1 ಅನ್ನು ಕಂಡುಕೊಂಡಾಗ ಇರುತ್ತದೆ ಆದ್ದರಿಂದ ಅದು 1 n ಇರುತ್ತದೆ ಆದ್ದರಿಂದ ಇದು 1 m n ಆಗಿರುತ್ತದೆ ಮತ್ತು ಅದು 1 n2 ಆಗಿರುತ್ತದೆ ಅದಕ್ಕಾಗಿಯೇ ಇಲ್ಲಿ ಅದು 1 m n ಮತ್ತು ಇಲ್ಲಿ ಅದು 1n2 ಮತ್ತು ಇದು ಸಮೀಕರಣ 55 ಆಗಿದೆ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಇದು X ಗುಂಪಿನಲ್ಲಿರುವ ನಿರ್ದಿಷ್ಟ ಕಂಡಕ್ಟರ್ನ ಅಂತರವಾಗಿದೆ ಈ ಎಲ್ಲಾ ವಿಷಯಕ್ಕೆ ನೀವು Y ಗುಂಪಿನಲ್ಲಿ ಕಂಡಕ್ಟರ್ಗಳು ಎಂದು ಕರೆಯುತ್ತೀರಿ ಆದ್ದರಿಂದ a a b a m b a b b ಹೀಗೆ ಶಕ್ತಿ 1 m n 1 m n ಮತ್ತು ಇದು ಗುಂಪಿನೊಳಗೆ ಇದೆ ಹಾಗಾಗಿ ಇದು ಸಮೀಕರಣ ೫೫ ಅಲ್ಲಿ D a Db b ರಿಂದ Dn n ವರೆಗೆ ಅವು ಸಾಮಾನ್ಯವಾಗಿ ಕಾಲ್ಪನಿಕ ತ್ರಿಜ್ಯವಾಗಿದ್ದು ಅದು X ಗುಂಪಿನ r x ಆಗಿದೆ ಆದ್ದರಿಂದ ಈ D ಈಗ ಈ D m ಅದು ನಿಮ್ಮದು ಈ D m ಅಂದರೆ D m ಮತ್ತು D s x ಆದ್ದರಿಂದ D m ಎಂಬುದು m n ಪದಗಳ mn th ಮೂಲವಾಗಿದ್ದು ಇದು ಸಾಧ್ಯವಿರುವ ಎಲ್ಲಾ ಪರಸ್ಪರ ಅಂತರದ ಉತ್ಪನ್ನಗಳಾಗಿವೆ ಇದು X ಗುಂಪಿನಲ್ಲಿರುವ ಒಂದು ವಾಹಕದ ನಡುವಿನ ಎಲ್ಲಾ ಪರಸ್ಪರ ಅಂತರಗಳು ಮತ್ತು Y ಗುಂಪಿನ ಎಲ್ಲಾ ವಾಹಕಗಳ ನಡುವಿನ ಪರಸ್ಪರ ಅಂತರಗಳಾಗಿವೆ ಅದಕ್ಕಾಗಿಯೇ aa ab ವರೆಗೆ am b ಕಂಡಕ್ಟರ್ಗಳಿಗೆ ba bb bm ಅದೇ ರೀತಿ X ಗುಂಪಿನಲ್ಲಿರುವ n ನೇ ಕಂಡಕ್ಟರ್ಗೆ Y n a n b ಗುಂಪಿನಲ್ಲಿರುವ ಇತರ ಕಂಡಕ್ಟರ್ಗಳಿಗೆ ಇವೆಲ್ಲವೂ 1 m n ಉತ್ಪನ್ನವಾಗಿದೆ ಆದ್ದರಿಂದ ಪರಸ್ಪರ ಅಂತರವು ಗುಂಪಿನಲ್ಲಿ ಬರುವಾಗ m ಸಂಖ್ಯೆಯ ವಾಹಕಗಳಿದ್ದರೆ ಗುಂಪು Y ಸಂಖ್ಯೆಯ ವಾಹಕಗಳಿರುತ್ತವೆ ಆದ್ದರಿಂದ ಒಟ್ಟು ಸಂಭವನೀಯ ಸಾಧ್ಯತೆಯು m ಆಗಿ n ಆಗಿದೆ ಅದಕ್ಕಾಗಿಯೇ D m ಎಂಬುದು m n ಪದದ m n ನೇ ಮೂಲವಾಗಿದೆ ಇದು ವಾಹಕಗಳ n ಉಪ ವಾಹಕಗಳಿಂದ ಸಾಧ್ಯವಿರುವ ಎಲ್ಲಾ ಪರಸ್ಪರ ಅಂತರಗಳ ಉತ್ಪನ್ನಗಳಾಗಿವೆ X ಅಂದರೆ ವಾಹಕದ X ರಿಂದ m ಉಪ ವಾಹಕಗಳು Y ಸರಿ ಇದನ್ನು ಪರಸ್ಪರ ಜ್ಯಾಮಿತೀಯ ದೂರ ಎಂದು ಕರೆಯಲಾಗುತ್ತದೆ ಅದು ಮ್ಯೂಚುಯಲ್ GMD ಆಗಿದೆ ಇದನ್ನು D m ಎಂದು ಕರೆಯಲಾಗುತ್ತದೆ ಪರಸ್ಪರ ಜ್ಯಾಮಿತೀಯ ನಿಮ್ಮ ನೀವು ದೂರವನ್ನು ಸರಿಯಾಗಿ ಕರೆಯುತ್ತೀರಿ ಆದ್ದರಿಂದ ಇದನ್ನು ಮ್ಯೂಚುಯಲ್ GMD ಎಂದು ಕರೆಯಲಾಗುತ್ತದೆ ಅದೇ ರೀತಿ D s x ಎಂಬುದು n ವರ್ಗ ಪದದ ಗುಣಲಬ್ಧದ n ವರ್ಗಮೂಲವಾಗಿದ್ದು ಇದು r x ಅನ್ನು ಒಳಗೊಂಡಿರುತ್ತದೆ ಅದು D aa D bb ಎಲ್ಲವೂ ಮೂಲತಃ ಕಾಲ್ಪನಿಕ ತ್ರಿಜ್ಯ r x ಮತ್ತು ನೀವು n ಸಂಖ್ಯೆಯ ವಾಹಕದ ಗುಂಪಿನಲ್ಲಿ ನಿಮ್ಮ ಕಂಡಕ್ಟರ್ ಉಪ ಕಂಡಕ್ಟರ್ ಅನ್ನು ಹೊಂದಿದ್ದೀರಿ ಎಂದು ನೀವು ಭಾವಿಸುತ್ತೀರಿ ಆದ್ದರಿಂದ ಇದು n ವರ್ಗ ಪದದ ಬಲದ ಗುಣಲಬ್ಧದ n ವರ್ಗಮೂಲವಾಗಿದ್ದರೆ ಅದು ಪ್ರತಿ ಸ್ಟ್ಯಾಂಡ್ ಸಮಯದ r x ಅನ್ನು ಒಳಗೊಂಡಿರುವ n ಆಗಿರುತ್ತದೆ ಏಕೆಂದರೆ X ಗುಂಪಿನಲ್ಲಿರುವ D sx ಅನ್ನು ಪ್ರತಿ ಸ್ಟ್ರಾಂಡ್ನಿಂದ ಎಲ್ಲಾ ಇತರ ಎಳೆಗಳಿಗೆ ಇರುವ ಅಂತರವನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಸ್ವಯಂ ಜ್ಯಾಮಿತೀಯ ಸರಾಸರಿ ದೂರವನ್ನು ವಾಹಕ X ನ ಸ್ವಯಂ GMD ಎಂದು ಕರೆಯಲಾಗುತ್ತದೆ ಆದ್ದರಿಂದ ಒಂದು ಮ್ಯೂಚುಯಲ್ GMD ಮತ್ತೊಂದು ಸ್ವಯಂ GMD ಆದ್ದರಿಂದ ಪ್ರತಿಯೊಂದಕ್ಕೂ ನಮಗೆ ಅಗತ್ಯವಿರುವ 2 ವಿಷಯಗಳು ಇಂಡಕ್ಟನ್ಸ್ ಅನ್ನು ಕಂಡುಹಿಡಿಯಬೇಕು ಒಂದು ಮ್ಯೂಚುಯಲ್ GMD ಇನ್ನೊಂದು ಸ್ವಯಂ GMD ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇದೇ ರೀತಿ ಕಂಡಕ್ಟರ್ y ಅದೇ ರೀತಿ ಕಂಡಕ್ಟರ್ಗೆ ಈ ವಿಷಯ Y ಗುಂಪು ಆಗಿರಬಹುದು ಆದ್ದರಿಂದ ಸಂಯೋಜಿತ ಕಂಡಕ್ಟರ್ Y ಯ ಇಂಡಕ್ಟನ್ಸ್ ಅನ್ನು ಸಹ ಇದೇ ರೀತಿಯಲ್ಲಿ ನಿರ್ಧರಿಸಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಅದು ಒಂದು ಗುಂಪು X ಮತ್ತೊಂದು ಗುಂಪು Y ಆದ್ದರಿಂದ ಪರಸ್ಪರ GMD ಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅದು ಒಂದೇ ಆಗಿರುತ್ತದೆ ಅಂದರೆ Dm ಒಂದೇ ಆಗಿರುತ್ತದೆ ಆದ್ದರಿಂದ ಮ್ಯೂಚುಯಲ್ GMD D m ಒಂದೇ ಆಗಿರುತ್ತದೆ ಆದರೆ ನೀವೇ GMD D SY ವಿಭಿನ್ನವಾಗಿರುತ್ತದೆ ಈ D SY ಅನ್ನು ನಾವು ಗುಂಪು X ಗಾಗಿ ನಾವು ಮಾಡಿದ ರೀತಿಯಲ್ಲಿಯೇ ಈ D SY ಅನ್ನು ಲೆಕ್ಕಹಾಕಲಾಗುತ್ತದೆ ವಾಹಕದ ಸಂಯೋಜಿತ ಕಂಡಕ್ಟರ್ X ಇಲ್ಲಿ ಹೋಲುತ್ತದೆ ನೀವು ಅದನ್ನು ಸಂಯೋಜಿತ ಕಂಡಕ್ಟರ್ಗಾಗಿ ಇಲ್ಲಿ ಮಾಡಬೇಕು Y ಇಲ್ಲಿ ತೋರಿಸಲಾಗಿಲ್ಲ ಇದು ನಿಮಗೆ ಬಿಟ್ಟದ್ದು ಸ್ವಲ್ಪ ಈ ವಿಷಯ ನಿಮಗೆ ಬಿಟ್ಟದ್ದು ಆದ್ದರಿಂದ ಮುಂದಿನದು ನೀವು ಸ್ವಲ್ಪ ಅಭ್ಯಾಸವನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಸರಿಯಾದ ಸ್ವಲ್ಪ ತಿಳುವಳಿಕೆ ಅಗತ್ಯ ಆದ್ದರಿಂದ ಮುಂದಿನದು ಸಮ್ಮಿತೀಯ ಅಂತರದೊಂದಿಗೆ 3 ಹಂತದ ಪ್ರಸರಣ ಮಾರ್ಗದ ಇಂಡಕ್ಟನ್ಸ್ ಇಲ್ಲಿ ನಾವು 3 ಹಂತದ ಪ್ರಸರಣ ರೇಖೆಯ ಹಂತವನ್ನು ಹೊಂದಿದ್ದೇವೆ ಎಂದು ಭಾವಿಸುತ್ತೇವೆ ಒಂದು ಹಂತ b ಹಂತ c ಮತ್ತು ಸಮ್ಮಿತೀಯ ಅಂತರ d ಇದು ದೂರವಾಗಿದೆ ಅದರ ವಾಹಕಗಳು ನೀವು ಕುಳಿತಿದ್ದೀರಿ ಎಂದು ಹೇಳಲಾಗುತ್ತದೆ ನಿಮ್ಮ ಸಮಬಾಹು ತ್ರಿಕೋನದ ಮೂಲೆಯಲ್ಲಿ ಆದ್ದರಿಂದ ಇದು ಮೊದಲು ನೀವು ಈ ರೀತಿ ಊಹಿಸಿದ ನಂತರ ನಾವು ಸಾಮಾನ್ಯೀಕರಿಸುತ್ತೇವೆ ಆದ್ದರಿಂದ ಸಮ್ಮಿತೀಯ ಅಂತರವನ್ನು ಹೊಂದಿರುವ ಈ 3 ಹಂತದ ರೇಖೆಯು dd ಅಂತರ ಒಂದೇ ಮತ್ತು ತ್ರಿಜ್ಯವು ಪ್ರತಿ ಕಂಡಕ್ಟರ್ r ಆಗಿದೆ ಮತ್ತು ಇದು ನಿಮ್ಮದು ಆದ್ದರಿಂದ ಇದು ಫಿಗರ್ 7 ಆಗಿದೆ ಆದ್ದರಿಂದ ಫಿಗರ್ 7 ಸಮ್ಮಿತೀಯ ಅಂತರ ಮತ್ತು ವಾಹಕದ ತ್ರಿಜ್ಯದೊಂದಿಗೆ 3 ಹಂತದ ಟ್ರಾನ್ಸ್ಮಿಷನ್ ಲೈನ್ನ ಕಂಡಕ್ಟರ್ಗಳನ್ನು ತೋರಿಸುತ್ತದೆ ಅದು r ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಮತ್ತೆ ಇಲ್ಲಿ ನಾವು ಸಮೀಕರಣ 46 ರ ಅದೇ ಸಮೀಕರಣವನ್ನು ಬಳಸುತ್ತೇವೆ ಅಂದರೆ ಅದೇ ಸಮೀಕರಣ ಈ ಸಮೀಕರಣ 46 ಮತ್ತೆ ನಾವು ಈ ಸಮೀಕರಣವನ್ನು ಹಾಕುತ್ತೇವೆ ನೀವು ಮತ್ತೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಈ ಸಮೀಕರಣವನ್ನು ನೀವು ಅರ್ಥಮಾಡಿಕೊಳ್ಳಲು ಸಾಧ್ಯವಾದರೆ ನೀವು ಎಲ್ಲವನ್ನೂ ಪಡೆಯಬಹುದು ಆದ್ದರಿಂದ ಈ ಸಮೀಕರಣ 46 ಕಂಡಕ್ಟರ್ ಹಂತದ ಒಟ್ಟು ಫ್ಲಕ್ಸ್ ಲಿಂಕ್ಗಳನ್ನು ಹಂತಕ್ಕೆ ʎ a ನಿಂದ ನೀಡಲಾಗಿದೆ a ಇಲ್ಲಿ ಮಾತ್ರ I I log 1 r I abc 3 ಹಂತಗಳು ಇವೆ ಎಂದು ಭಾವಿಸುತ್ತೇನೆ a b c ಎಂದು ಭಾವಿಸೋಣ I a ಅಂದರೆ i ಸಣ್ಣ i ಇದು ಬಲ a b c 3 ಹಂತಗಳಿವೆ ಆದ್ದರಿಂದ ʎa 0 4605 ಇಲ್ಲಿ I a ಗೆ ಬದಲಾಗಿ ಇದು ಸಾಮಾನ್ಯವಾಗಿದೆ I a log 1 r I b ಅಂತರ ಒಂದೇ ಆದ್ದರಿಂದ ಇದು log 1 D I c log 1D ಆಗಿರುತ್ತದೆ ಇಲ್ಲದಿದ್ದರೆ ಅದು Dab Dbc ಆಗಿರಬೇಕು ನಾವು ನಂತರ ನೋಡುತ್ತೇವೆ ಇದು ಸಮೀಕರಣ 56 ಆದರೆ ಈ ಸಂದರ್ಭದಲ್ಲಿ ಅಂತರ ಸಮಾನವಾಗಿರುತ್ತದೆ ಆದ್ದರಿಂದ ವಿಷಯಗಳು ಸುಲಭ ಆದ್ದರಿಂದ ಇದು 56 ಆಗಿದೆ ಸಮತೋಲನ 3 ಹಂತದ ಕರೆಂಟ್ ನ್ನು ನಾವು ಊಹಿಸುತ್ತೇವೆ ಆದ್ದರಿಂದ I a I b I c 0 ಆದ್ದರಿಂದ I b I c a ಅಂದರೆ ಈ ಸಮೀಕರಣವನ್ನು ಹಿಡಿದಿಟ್ಟುಕೊಳ್ಳುವ ಈ ಸಮೀಕರಣ ಈ 56 ಮತ್ತು 57 ರ ಸಮೀಕರಣವನ್ನು ಬಳಸುವುದಕ್ಕೆ ನಾವು ಪರ್ಯಾಯವಾಗಿರುವ ವಿಷಯವಾಗಿದೆ ಆದ್ದರಿಂದ ಈಗ ನಾನು ಈ ಅಭಿವ್ಯಕ್ತಿಯನ್ನು ತೋರಿಸಿದ್ದೇನೆ ಎಂದು ನಾವು ಬರೆಯುತ್ತಿದ್ದೇವೆ ಆದ್ದರಿಂದ ಇಂಡಕ್ಟನ್ಸ್ Laʎa I a ಆದ್ದರಿಂದ ಇದು ಸಮೀಕರಣ 59 ಆದ್ದರಿಂದ ಸಮ್ಮಿತಿಯ ಬಲದಿಂದಾಗಿ ʎa ʎb ʎ c ಆದ್ದರಿಂದ ಇದು ವಾಸ್ತವವಾಗಿ ಸಮಬಾಹು ತ್ರಿಕೋನವಾಗಿದೆ ಮತ್ತು ಆದ್ದರಿಂದ ಈ ಇಂಡಕ್ಟನ್ಸ್ L a L b L c ಸಮಾನವಾಗಿರುತ್ತದೆ ಆದ್ದರಿಂದ ಅವು ಒಂದೇ ಆಗಿರುತ್ತವೆ ಏಕೆಂದರೆ ಅದು ಸಮ್ಮಿತೀಯ ಅಂತರವಾಗಿದೆ ಆದ್ದರಿಂದ ಇಲ್ಲಿಯವರೆಗೆ ಇದು ನಿಮಗೆಲ್ಲರಿಗೂ ಅರ್ಥವಾಗುವಂತಹದ್ದಾಗಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಇದರ ನಂತರ ನಾವು ಈಗ ಅಸಮಪಾರ್ಶ್ವದ ಅಂತರವನ್ನು ಹೊಂದಿರುವ 3 ಹಂತದ ಪ್ರಸರಣ ಮಾರ್ಗಗಳ ಇಂಡಕ್ಟನ್ಸ್ ಅನ್ನು ಈಗ ಮಾಡುತ್ತೇವೆ ಈಗ ಅದು ಸಮ್ಮಿತೀಯವಾಗಿಲ್ಲ ಎಂದು ನೀವು ಕರೆಯುವಿರಿ ಆದ್ದರಿಂದ ನಾವು ಸಮತೋಲನದ ಪ್ರವಾಹಗಳೊಂದಿಗೆ ಅಸಮವಾದ ಅಂತರವನ್ನು ಫ್ಲಕ್ಸ್ ಸಂಪರ್ಕಗಳು ಪ್ರತಿ ಹಂತದ ಇಂಡಕ್ಟನ್ಸ್ ಒಂದೇ ಆಗಿರುವುದಿಲ್ಲ ಸರಳವಾಗಿ ಬರೆಯಿರಿ ಅಂತರವು ಸಮ್ಮಿತೀಯವಾಗಿಲ್ಲ ಇದು ಅಸಮವಾದ ಅಂತರವಾಗಿದೆ ಆದ್ದರಿಂದ ಆ ಕರೆಂಟ್ ಸಮತೋಲನ ಸರಿಯಾಗಿದ್ದರೂ ಸಹ ಫ್ಲಕ್ಸ್ ಲಿಂಕ್ಗಳು ಪ್ರತಿ ಹಂತದ ಇಂಡಕ್ಟನ್ಸ್ ಒಂದೇ ಆಗಿರುವುದಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು 3 ಹಂತದ ರೇಖೆಯನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಇದು ಹಂತ b ಮತ್ತು ಇದು ಹಂತ c ಆದ್ದರಿಂದ ಹಂತ a ಮತ್ತು b ನಡುವಿನ ಅಂತರವು D ab ಹಂತ a ಮತ್ತು c D c a ಮತ್ತು b ಮತ್ತು c ಎಂಬುದು Dbc ಆದ್ದರಿಂದ ಈಗ Dab Dbc Dca ವಿಭಿನ್ನವಾಗಿದೆ ಆದ್ದರಿಂದ ಅದೇ ಸೂತ್ರವನ್ನು ಬಳಸಿಕೊಂಡು ಈ 46 ಅನ್ನು ಮತ್ತೆ ನಾವು ಈ ಸಮೀಕರಣವನ್ನು ಬಳಸುತ್ತೇವೆ ನಂತರ ಈ ಸಮೀಕರಣ 46 ಅನ್ನು ಬಳಸಿಕೊಂಡು ಎಲ್ಲವೂ ಸುಲಭವಾಗಿದೆ ನೀವು ಹಂತದಲ್ಲಿ ವಾಹಕದ ಫ್ಲಕ್ಸ್ ಲಿಂಕ್ಗಳಿಗೆ a ಎಂದು ಬರೆಯಬಹುದು ಇದು ಸಮೀಕರಣ 60 ಆಗಿದೆ ಆದ್ದರಿಂದ ಈ ಮುಂದಿನ ನಡುವೆ ಇದು ಸಮೀಕರಣ 61 ಆಗಿದೆ ಈ ಸಂದರ್ಭದಲ್ಲಿ ಇದು ಸಂಭವಿಸುತ್ತದೆ ra ಇದು ಸಂಭವಿಸುತ್ತದೆ rb ಇದು ಸಂಭವಿಸುತ್ತದೆ rc ಆದರೆ ನೀವು ಅವರು ಒಂದೇ ಎಂದು ಭಾವಿಸುತ್ತೀರಿ ಮತ್ತು ನಾನು ಈ ಸೂತ್ರವನ್ನು ಬಳಸುತ್ತಿದ್ದೇನೆ ಆದ್ದರಿಂದ ನೀವು ಮತ್ತೆ ಮತ್ತೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ಈ ಸಾಮಾನ್ಯ ಸೂತ್ರವನ್ನು ನಾನು ಸರಿಯಾಗಿ ಹೇಳುತ್ತಿದ್ದೇನೆ ಅಂದರೆ ಇದು ಸಮೀಕರಣ 62 ಆದ್ದರಿಂದ ನೀವು ʎ a ʎ b ಮತ್ತು ʎ c ಈ ಫ್ಲಕ್ಸ್ ಲಿಂಕ್ಗಳನ್ನು ಹಂತ a ಹಂತ b ಹಂತ c ಕಂಡಕ್ಟರ್ಗಳನ್ನು ಪಡೆದುಕೊಂಡಿದ್ದೀರಿ ಅಥವಾ ಇದು ಮ್ಯಾಟ್ರಿಕ್ಸ್ ರೂಪದಲ್ಲಿ ʎ a ʎ b ಮತ್ತು ʎ c ಆಗಿರುತ್ತದೆ ಸಂಯೋಜಿತ ಮ್ಯಾಟ್ರೀಕ್ಸ್ L ಆಗಿರುತ್ತದೆ ಇದು ಸಮೀಕರಣ 63 ಆದ್ದರಿಂದ ಸಮ್ಮಿತೀಯ ಇಂಡಕ್ಟನ್ಸ್ ಮ್ಯಾಟ್ರಿಕ್ಸ್ L ಅನ್ನು ನೀಡಲಾಗುತ್ತದೆ ಏಕೆಂದರೆ ಎಲ್ಲೆಡೆ ನೀವು ʎa ಗಾಗಿ ಭಾಗಿಸುತ್ತೀರಿ ನೀವು ಅದನ್ನು I a ಗಾಗಿ ʎ b ನಿಂದ ಭಾಗಿಸುತ್ತೀರಿ ನೀವು ಅದನ್ನು I b ಮತ್ತು ʎ c ಗಾಗಿ ನೀವು ಭಾಗಿಸುತ್ತೀರಿ I c ಮೂಲಕ La Lb Lc ಎಲ್ಲರೂ ಪಡೆಯುತ್ತಾರೆ ಆದ್ದರಿಂದ ಮ್ಯಾಟ್ರಿಕ್ಸ್ ರೂಪದಲ್ಲಿ ನೀವು ಬರೆದರೆ ಈ ಮ್ಯಾಟ್ರಿಕ್ಸ್ ಮಾತ್ರ ಇರುತ್ತದೆ ಆದ್ದರಿಂದ ಅದು L ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ಒಂದು ವಸ್ತುವನ್ನು ಹಿಡಿದಿಟ್ಟುಕೊಳ್ಳಲು L ಸಮನಾಗಿರುತ್ತದೆ ʎa ʎb ಯಲ್ಲಿ 0 4605 ತಪ್ಪಿಸಿದ್ದೇನೆ ಅದನ್ನು ಸರಿಯಾಗಿ 0 4605 ಗುಣಿಸಬೇಕು ಆದ್ದರಿಂದ ಇಲ್ಲಿ ಅದು 0 4605 ಆಗಿದೆ 0 4605 0 4605 ಆದ್ದರಿಂದ ನಾನು ಅದನ್ನು ತಪ್ಪಿಸಿದ್ದೇನೆ